ಅದನ್ನೇ ನಾನು ಇಲ್ಲಿ ಮಾಡಿದ್ದೇನೆ ಆದ್ದರಿಂದ ಮೊದಲ ಪದವು ಘಟನಾ ಕ್ಷೇತ್ರವನ್ನು ಹೊಂದಿತ್ತು ಎರಡನೆಯ ಅವಧಿಗೆ ಯಾವುದೇ ಘಟನಾ ಕ್ಷೇತ್ರವಿಲ್ಲ ಮತ್ತು ನಾವು ಈಗ ಈ ಸಮಸ್ಯೆಯನ್ನು ಪರಿಹರಿಸಲು ಆಸಕ್ತಿ ಹೊಂದಿದ್ದೇವೆ ಒಟ್ಟಾರೆ ಉದ್ದೇಶವನ್ನು ನೆನಪಿಸಿಕೊಳ್ಳುವುದು ಏನು ನನಗೆ ಎಲ್ಲೆಡೆ ಕ್ಷೇತ್ರ ಬೇಕು ಎಲ್ಲೆಡೆ ಕ್ಷೇತ್ರವನ್ನು ಹುಡುಕಲು ಈ ನಿಯಮಗಳನ್ನು ನಾನು ಇಲ್ಲಿ ತಿಳಿದುಕೊಳ್ಳಬೇಕು ಆದ್ದರಿಂದ ಮತ್ತು ಸರಿ ನಾನು ಲೆಕ್ಕ ಹಾಕಿದ ಕೆಲವು ಪ್ರಯತ್ನದ ಮೂಲಕ g1 ಮತ್ತು ಎಂದು ಭಾವಿಸಲಾಗಿದೆ ಸದ್ಯಕ್ಕೆ ನಾವು ಅದನ್ನು ಹಾಗೆಯೇ ಬಿಡುತ್ತೇವೆ ಆದ್ದರಿಂದ ನಾನು ಈ ಸಮೀಕರಣಗಳನ್ನು ಪರಿಹರಿಸಬೇಕಾಗಿದೆ ಈ ಸಮೀಕರಣಗಳನ್ನು ನಾನು ಪರಿಹರಿಸುತ್ತೇನೆ ಎಂದು ಹೇಳೋಣ ಒಮ್ಮೆ ನಾನು ಈ ಸಮೀಕರಣಗಳನ್ನು ಪರಿಹರಿಸಿದ ನಂತರ ನಾನು ಎಲ್ಲೆಡೆ ಕ್ಷೇತ್ರವನ್ನು ಹೇಗೆ ಕಾಣುತ್ತೇನೆ ಇದು ನನಗೆ ಎಲ್ಲೆಡೆ ಕ್ಷೇತ್ರವನ್ನು ಹೇಳುತ್ತದೆಯೇ ಈ ಸಮೀಕರಣಗಳು ನನಗೆ ಎಲ್ಲೆಡೆ ಕ್ಷೇತ್ರವನ್ನು ಹೇಳುತ್ತವೆಯೇ ವಿದ್ಯಾರ್ಥಿ ಹೌದು ಅನಿಯಂತ್ರಿತ ಸ್ಥಳದಲ್ಲಿ ಮತ್ತು ಎಲ್ಲಿದೆ ಅದು ಇದೆಯೇ ಅಥವಾ ಅದು ಗಡಿಯಲ್ಲಿ ಮಾತ್ರವೇ ವಿದ್ಯಾರ್ಥಿ ಗಡಿಯಲ್ಲಿ ಇದು ಗಡಿಯಲ್ಲಿ ಮಾತ್ರ ಆದ್ದರಿಂದ ಉಹಿಸಿಕೊಳ್ಳಿ ನಾವು ಈ ಸಮೀಕರಣವನ್ನು ಪರಿಹರಿಸುತ್ತೇವೆ ಇದು ನಮಗೆ ಹೇಗೆ ಸಹಾಯ ಮಾಡುತ್ತದೆ ನಮಗೆ ಹೇಳುವುದನ್ನು ಕ್ಯಾಚ್ ನೀವು ನೋಡುತ್ತೀರಿ ಕೆಲವರ ಮೂಲಕ ನಾನು ಅದನ್ನು ಪರಿಹರಿಸುತ್ತೇನೆ ನಿಮಗೆ ತಿಳಿದಿರುವ ಉತ್ತಮ ಗಣಿತ ದಿಂದ ನಾವು ಅದನ್ನು ಪರಿಹರಿಸುತ್ತೇವೆ ನಂತರ ಏನು ನನ್ನ ಉದ್ದೇಶವನ್ನು ಸಾಧಿಸಲಾಗಿದೆಯೇ ಎಲ್ಲೆಡೆ ಕ್ಷೇತ್ರವನ್ನು ಹುಡುಕುವುದು ನನ್ನ ಉದ್ದೇಶವಾಗಿತ್ತು ತಂತಿಯ ಪ್ರಸ್ತುತ ವಿತರಣೆಯೊಂದಿಗೆ ನಾವು ಪ್ರಾರಂಭಿಸಿದ ಪರಿಮಾಣದ ಅವಿಭಾಜ್ಯಕ್ಕೆ ಹಿಂತಿರುಗಿ ನಾವು ಮೊದಲು ಅಲ್ಲಿ ಏನು ಮಾಡಿದೆವು ನಾವು ಮೊದಲು ಚಾರ್ಜ್ ಡೆನ್ಸಿಟಿ ರೋ ಅನ್ನು ಕಂಡುಕೊಂಡಿದ್ದೇವೆ ಮತ್ತು ನಂತರ ಕ್ಷೇತ್ರದ ಸಂಭಾವ್ಯತೆಯನ್ನು ಕಂಡುಹಿಡಿಯಲು ನಾವು ಮತ್ತೆ ಯಾವುದನ್ನಾದರೂ ಬದಲಿಸಿದ್ದೇವೆ ಆದ್ದರಿಂದ ಈ 2 ಸಮೀಕರಣಗಳನ್ನು ಬರೆಯಲು ಯಾವ ಪ್ರಮೇಯಗಳನ್ನು ಬಳಸಲಾಗುವುದು ಎಂಬುದು ನಿಮ್ಮ ಸುಳಿವು ನಾವು 2 ಪ್ರಮೇಯಗಳನ್ನು ಚರ್ಚಿಸುತ್ತೇವೆ ಒಂದು ಹ್ಯೂಗೆನ್ ತತ್ವ Huygen's principle ಎರಡನೆಯದು ಇಕ್ಸ್ಟಿಂಗಶನ ನ ಪ್ರಮೇಯ ಈ 2 ಸಮೀಕರಣಗಳು ಯಾವುವು ವಿದ್ಯಾರ್ಥಿ ಅಳಿವು ಇಕ್ಸ್ಟಿಂಗಶನ ನ ಪ್ರಮೇಯ ಆದ್ದರಿಂದ ನಾವು ಏನು ಬಳಸಲಿಲ್ಲ ವಿದ್ಯಾರ್ಥಿ ಹ್ಯುಗೆನ್ ನಾವು ಅದನ್ನು ಬಳಸದ ಹ್ಯೂಜೆನ್ಸ್ ತತ್ವ ನಾವು ಅಳಿವಿನ ಪ್ರಮೇಯವನ್ನು ಮಾತ್ರ ಬರೆದಿದ್ದೇವೆ ಆದ್ದರಿಂದ ನಾವು ಇಲ್ಲಿ ಅಭಿವ್ಯಕ್ತಿಗೆ ಹಿಂತಿರುಗಿ ನೋಡೋಣ ನಾನು ಇದನ್ನು ಮತ್ತು ಇದನ್ನು ಬಳಸುವ ಕೆಳಗಿನ 2 ಸಮೀಕರಣಗಳನ್ನು ಬಳಸುತ್ತೇನೆ ಆದ್ದರಿಂದ ನಾನು ಪರಿಹರಿಸುತ್ತೇನೆ ಮತ್ತು ಮತ್ತು ಅನ್ನು ಕಂಡುಕೊಳ್ಳುತ್ತೇನೆ ಎಂದು ಈಗ ನೀವು ನನಗೆ ಹೇಳಬಲ್ಲಿರಾ ವಿದ್ಯಾರ್ಥಿ ಹ್ಯೂಜೆನ್ಸ್ ತತ್ವ ಹ್ಯೂಜೆನ್ಸ್ ತತ್ವವನ್ನು ಸರಿಯಾಗಿ ಬಳಸಿ ಏಕೆಂದರೆ ನಾನು ಈ ವ್ಯಕ್ತಿಯನ್ನು ಮತ್ತು ಈ ವ್ಯಕ್ತಿಯನ್ನು ಮೌಲ್ಯಮಾಪನ ಮಾಡುತ್ತೇನೆ ನಾನು ಈ ಪ್ರಮೇಯವನ್ನು ಬಳಸಬಹುದು ಅದು ನನಗೆ ಎಲ್ಲೆಡೆ ಅನ್ನು ಹೇಳುತ್ತದೆ ಹಾಗೆಯೆ ಎಲ್ಲೆಡೆ ಸರಿನಾ ಆದ್ದರಿಂದ ಯಾವಾಗಲೂ ಒಂದು ಅವಿಭಾಜ್ಯ ಸಮೀಕರಣಗಳಲ್ಲಿ 2 ಹಂತದ ಪ್ರಕ್ರಿಯೆ ಇರುತ್ತದೆ ಮೊದಲು ಮಧ್ಯಂತರ ವೇರಿಯೇಬಲ್ ಅನ್ನು ಮೌಲ್ಯಮಾಪನ ಮಾಡಿ ಆ ಸಂದರ್ಭದಲ್ಲಿ ಅದು ತಂತಿಯ ಮೇಲೆ ಚಾರ್ಜ್ ಸಾಂದ್ರತೆಯಾಗಿತ್ತು ಅದು ಗಡಿಯಲ್ಲಿರುವ ಆಗಿದೆ ನಂತರ ನಾನು ಪರ್ಯಾಯವಾಗಿ ಹ್ಯೂಜೆನ್ಸ್ ತತ್ವಕ್ಕೆ ಹಿಂತಿರುಗಿ ಮಾಡಬಹುದು ಮತ್ತು ಎಲ್ಲೆಡೆ ಕ್ಷೇತ್ರವನ್ನು ಪಡೆಯುವಿರಿ ಆದ್ದರಿಂದ ನೀವು ಯಾವಾಗಲೂ ನನ್ನ ಮನಸ್ಸಿನಲ್ಲಿ ಈ ಉನ್ನತ ಮಟ್ಟದ ಚಿತ್ರವನ್ನು ಹೊಂದಿರಬೇಕು ಇದು ನಾವು ಅನುಸರಿಸುತ್ತಿರುವ ತಂತ್ರವಾಗಿದೆ ಗಣಿತದಲ್ಲಿ ಕಳೆದುಹೋಗುವುದು ಸುಲಭ ಆದ್ದರಿಂದ ನಾವು ಇಲ್ಲಿಗೆ ಹಿಂತಿರುಗಿ ನೋಡೋಣ ಆದ್ದರಿಂದ ನಾನು ಈಗಾಗಲೇ ಹೇಳಿದಂತೆ ಇದು ವಿಸ್ತರಣಾ ಪ್ರಮೇಯವಾಗಿತ್ತು ಈಗ ಈ 2 ಸಮೀಕರಣಗಳಲ್ಲಿ ಎಷ್ಟು ಅಸ್ಥಿರಗಳಿವೆ ಎಂದು ನಾನು ಕೇಳುತ್ತೇನೆ ನನಗೆ ಏನು ಗೊತ್ತಿಲ್ಲ ವಿದ್ಯಾರ್ಥಿ ϕ 1 ϕ 1 ನನಗೆ ಗೊತ್ತಿಲ್ಲ ಬೇರೆ ಯಾವುದೂ ವಿದ್ಯಾರ್ಥಿ ಇನ್ನೇನಾದರೂ ವಿದ್ಯಾರ್ಥಿ ಗ್ರಾಡ್ ಫೈ ನನಗೆ 𝛻Φ1․n̂ ಮತ್ತು 𝛻Φ2․n̂ ಗೊತ್ತಿಲ್ಲ ಆದ್ದರಿಂದ ನೀವು ಯೋಚಿಸುತ್ತಿರಬೇಕು ನನಗೆ ತಿಳಿದಿದ್ದರೆ ನಾನು ಡೆಲ್ಟಾ ಅನ್ನು ಲೆಕ್ಕ ಹಾಕಬಹುದು ಆದರೆ ಅದು ನಿಜವಾಗಿ ಆಗುವುದಿಲ್ಲ ಏಕೆಂದರೆ ಈ ಸಮೀಕರಣಗಳಲ್ಲಿ ಯಾವುದೇ 𝛻Φ1 ಇರಲಿಲ್ಲ ಮತ್ತು ಕೇವಲ ϕ ಎಂದು ಭಾವಿಸೋಣ ಅವಿಭಾಜ್ಯ ಸಮೀಕರಣದೊಳಗೆ ನನಗೆ ಅಪರಿಚಿತ ವೇರಿಯಬಲ್ ಇದ್ದರೆ ಅದನ್ನು ಪರಿಹರಿಸುವ ಒಂದು ಮಾರ್ಗವನ್ನು ನಾವು ನೋಡಿದ್ದೇವೆ ಮತ್ತು ಅದು ಒಂದು ಮಾರ್ಗ ಯಾವುದು ಎಂದು ನಾವು ನೋಡಿದ್ದೇವೆ ಯಾವುದು ಆ ಒಂದು ಮಾರ್ಗ ವಿವೇಚನೆ ಮತ್ತು ಪರಿಹರಿಸಿದಾಗ ಅದು ನಿಮಗೆ ϕ ನೀಡುತ್ತದೆ ಆದರೆ ಅದು ನಿಮಗೆ ವಿಶ್ಲೇಷಣಾತ್ಮಕ ರೂಪದಲ್ಲಿ ಅಥವಾ ಸಂಖ್ಯಾ ರೂಪದಲ್ಲಿ ನೀಡಿದೆಯೆ ವಿದ್ಯಾರ್ಥಿ ಸಂಖ್ಯಾತ್ಮಕ ಅದರಿಂದ ನಿಮಗೆ ಸಂಖ್ಯೆಗಳ ಗುಂಪನ್ನು ನೀಡಲಾಗುತ್ತದೆ ನೀವು ನಿಖರವಾಗಿ 𝛻Φ ಅನ್ನು ಹೇಗೆ ಪಡೆಯುತ್ತೀರಿ ನಿಮಗೆ ಸರಿಯಾಗಿ ಸಿಗುವುದಿಲ್ಲ ಆದ್ದರಿಂದ 𝛻Φ1․n̂ ವಾಸ್ತವವಾಗಿ ನಿಮ್ಮ ಎರಡನೇ ವೇರಿಯೇಬಲ್ ನಂತೆ ಕಾಣುತ್ತದೆ ನಾನು ಇನ್ನೊಂದರಿಂದ ಒಂದನ್ನು ಪಡೆಯಬಹುದು ಅದು ನಾನು ಅನ್ನು ಪಡೆಯುತ್ತಿದ್ದರೆ ಅದು ಕಾರ್ಯ ನಿಜವಾಗಬಹುದು ನಂತರ ನಾನು ಅದರ ಗ್ರೇಡಿಯಂಟ್ ತೆಗೆದುಕೊಳ್ಳಬಹುದು ಆದರೆ ನಾನು ಅದನ್ನು ಕಾರ್ಯದಂತೆ ಪಡೆಯುತ್ತಿಲ್ಲ ಆದ್ದರಿಂದ 4 ಅಸ್ಥಿರಗಳಿವೆ ಮತ್ತು ಎಷ್ಟು ಸಮೀಕರಣಗಳಿವೆ ಎಂದು ತೋರುತ್ತದೆ ವಿದ್ಯಾರ್ಥಿ 2 2 ಸಮೀಕರಣಗಳು ಆದ್ದರಿಂದ ಕೆಲವು ಬಜೆಟ್ ಸರಿಯಾಗಿಲ್ಲ ಎಂದು ತೋರುತ್ತದೆ 2 ಸಮೀಕರಣಗಳಿಂದ 4 ಅಸ್ಥಿರಗಳನ್ನು ನಾನು ಪರಿಹರಿಸಲು ಸಾಧ್ಯವಿಲ್ಲ ಆದರೆ ನಾನು ಏನು ಇಟ್ಟುಕೊಂಡಿದ್ದೇನೆ ನಾನು ಏನು ಹೇಳುತ್ತಿದ್ದೇನೆ ಆದ್ದರಿಂದ ಗಡಿ ಪರಿಸ್ಥಿತಿಗಳನ್ನು ನಾನು ಇನ್ನೂ ಗಡಿ ಪರಿಸ್ಥಿತಿಗಳನ್ನು ಸರಿಯಾಗಿ ಬಳಸಲಿಲ್ಲ ಹಾಗಾದರೆ ವಿದ್ಯುತ್ಕಾಂತೀಯದಲ್ಲಿ ನಾವು ಅಧ್ಯಯನ ಮಾಡಿದ ಗಡಿ ಪರಿಸ್ಥಿತಿಗಳು ಯಾವುವು ಸರಳ ಗಡಿ ಪರಿಸ್ಥಿತಿಗಳು ವಿದ್ಯಾರ್ಥಿ ಇ ಸ್ಪರ್ಶಕ ಇ ಸ್ಪರ್ಶಕ ಕ್ಷೇತ್ರಗಳನ್ನು ಸಂರಕ್ಷಿಸಲಾಗಿದೆ ಶುದ್ಧ ಮೇಲ್ಮೈ ಪ್ರವಾಹಗಳಿಲ್ಲದವರೆಗೆ ಸ್ಪರ್ಶಕ H ಕ್ಷೇತ್ರಗಳನ್ನು ಸಂರಕ್ಷಿಸಲಾಗುತ್ತದೆ ಈ ಸಮಸ್ಯೆಯಲ್ಲಿ ಯಾವುದೇ ಶುದ್ಧ ಮೇಲ್ಮೈ ಪ್ರವಾಹಗಳಿಲ್ಲ ಏಕೆಂದರೆ ಅದು ಶುದ್ಧ ಲೋಹೀಯ ವಸ್ತು ಎಂದು ನಾನು ಹೇಳಲಿಲ್ಲ ನಿಮಗೆ ಕೆಲವು ಡೈಎಲೆಕ್ಟ್ರಿಕ್ ವಸ್ತುವನ್ನು ತಿಳಿದಿದೆ ನಿಮಗೆ ಮರದ ತುಂಡು ಅಥವಾ ಬೇರೆ ಯಾವು ದೋ ಆದ್ದರಿಂದ ಭೌತಿಕವಾಗಿ ಯಾವುದೇ ಮೇಲ್ಮೈ ಪ್ರವಾಹಗಳಿಲ್ಲ ಎಂದು ನನಗೆ ತಿಳಿದಿದೆ ಆದ್ದರಿಂದ ನಾವು ಅದನ್ನು ಬರೆಯೋಣ ಮತ್ತು ಎರಡನೆಯ ಸಮೀಕರಣ ಎರಡನೇ ಗಡಿ ಸ್ಥಿತಿ ಇವು ಎರಡು ಗಡಿ ಪರಿಸ್ಥಿತಿಗಳು ವಿದ್ಯಾರ್ಥಿ ಸರ್ ವಿದ್ಯಾರ್ಥಿ ಈ ಚದುರಿದ ಕ್ಷೇತ್ರವು ಆಬ್ಜೆಕ್ಟ್ ವಾಲ್ಯೂಮ್ ನಿಂದ ಬಂದಿದೆ ಎಂದು ನಾವು ಪರಿಗಣಿಸಬಹುದೇ ವಿದ್ಯಾರ್ಥಿ ಅಂದರೆ ಅದು ಸ್ವತಃ ಭೇದಿಸುತ್ತಿಲ್ಲ ಇಲ್ಲ ಅದು ಸಹಜವಾಗಿ ಭೇದಿಸುತ್ತಿದೆ ಅದು ಅದರ ಡೈಎಲೆಕ್ಟ್ರಿಕ್ ವಸ್ತುವನ್ನು ಭೇದಿಸುತ್ತದೆ ಇದು ಸ್ವಲ್ಪ ಪರ್ಮಿಟಿವಿಟಿಯನ್ನು ಹೊಂದಿದೆ ಆದ್ದರಿಂದ ಘಟನೆಯ ಕ್ಷೇತ್ರವು ವಸ್ತುವಿನ ಒಳಗೆ ಹೋಗುತ್ತದೆ ಅದರಲ್ಲಿ ಕೆಲವು ಮೇಲ್ಮೈಯಿಂದ ಚದುರಿಹೋಗುತ್ತವೆ ಅದರಲ್ಲಿ ಕೆಲವು ಒಳಗೆ ಹೋಗುತ್ತವೆ ಮತ್ತು ಪುನರುಜ್ಜೀವನಗೊಳ್ಳುತ್ತವೆ ಆದ್ದರಿಂದ ಇದು ಸಂಪೂರ್ಣವಾಗಿ ಸಂಕೀರ್ಣ ಪರಿಸ್ಥಿತಿ ಆದ್ದರಿಂದ ನಾನು ಪರಿಪೂರ್ಣ ಲೋಹೀಯ ಹೇಳುವ ವಸ್ತುವನ್ನು ಹೊಂದಿದ್ದರೆ ಕ್ಷೇತ್ರವು ಮಾತ್ರ ಪುಟಿಯುತ್ತದೆ ಎಂಬುದು ಇದರ ವಿಶೇಷ ಸಂದರ್ಭವಾಗಿದೆ ನಾನು ಈ ಎಪ್ಸಿಲಾನ್ನ ವಾಹಕತೆಯನ್ನು ಅನಂತತೆಗೆ ಒಲವು ಮಾಡಿದರೆ ನಾನು ಆ ಸಂಬಂಧವನ್ನು ಪಡೆಯುತ್ತೇನೆ ಅದು ಭೇದಿಸಲಾಗದ ವಸ್ತುವಾಗಿ ಪರಿಣಮಿಸುತ್ತದೆ ಆದರೆ ಇದೀಗ ನಾನು ಅದನ್ನು ಭೇದಿಸಬಹುದಾದ ವಸ್ತುವಾಗಿ ತೆಗೆದುಕೊಳ್ಳುತ್ತಿದ್ದೇನೆ ವಿದ್ಯಾರ್ಥಿ ಇದು ಡೈಎಲೆಕ್ಟ್ರಿಕ್ ಆಗಿದೆ ಇದು ನಿಜವಾದ ಭಾಗ ಅಥವಾ ಕಾಲ್ಪನಿಕ ಭಾಗವನ್ನು ಹೊಂದಿದೆ ಆದ್ದರಿಂದ ಈ ಸಮೀಕರಣಗಳಲ್ಲಿ ಮೊದಲನೆಯದನ್ನು ತೆಗೆದುಕೊಳ್ಳೋಣ ಆದ್ದರಿಂದ ನಾನು ಇದನ್ನು ಮತ್ತೆ ಇಲ್ಲಿಗೆ ಸೆಳೆಯಬೇಕು ಇದು ಮತ್ತು ಇದು ಇಲ್ಲಿ ನನ್ನ ಪ್ರಸ್ತುತ ಮೂಲವಾಗಿದೆ ಆದ್ದರಿಂದ ನಾನು ಮಾಡಿದ ಉಹೆಗಳಲ್ಲಿ ಏನು ನಾನು ಯಾವ ಧ್ರುವೀಕರಣದೊಂದಿಗೆ ಕೆಲಸ ಮಾಡುತ್ತಿದ್ದೇನೆ ವಿದ್ಯಾರ್ಥಿ ಟಿ TM ಧ್ರುವೀಕರಣ ಈ ಸಂದರ್ಭದಲ್ಲಿ ವಿದ್ಯುತ್ ಕ್ಷೇತ್ರ ಯಾವುದು ವಿದ್ಯಾರ್ಥಿ ಆದ್ದರಿಂದ ಇ ವಾಸ್ತವವಾಗಿ ಮಾತ್ರ ಮತ್ತು ನಾವು ಮಾಡಿದ ಮುಂದಿನ ಸಂಕೇತವನ್ನು ನಾವು ಇದನ್ನು Φ ಎಂಬ ಚಿಹ್ನೆಯಿಂದ ಕರೆಯುತ್ತಿದ್ದೆವು ಅದು ನಾನು ಎಲ್ಲೆಡೆ ಸರಿಯಾಗಿ ಪರಿಹರಿಸುತ್ತಿದ್ದೇನೆ ಆದ್ದರಿಂದ ಇದು 2 ಡಿ ಸಮಸ್ಯೆ ಎಂದು ನೆನಪಿಡಿ ಈ ವಸ್ತುವು Z ಆಯಾಮದಲ್ಲಿ ಅನಂತವಾಗಿ ವಿಸ್ತರಿಸುತ್ತದೆ ಆದ್ದರಿಂದ ನಾನು ಇಲ್ಲಿ 1 ಪಾಯಿಂಟ್ ಮತ್ತು ಇಲ್ಲಿ 1 ಪಾಯಿಂಟ್ ತೆಗೆದುಕೊಂಡರೆ ಮತ್ತು ನಾನು ಈ ಬಿಂದುವನ್ನು ಇಲ್ಲಿಗೆ ಸರಿಸಿದರೆ ಮತ್ತು ನಾನು ಈ ಹಂತವನ್ನು ಸರಿಸಿದರೆ ನಾನು ಮೇಲ್ಮೈಗೆ ಸಾಧ್ಯವಾದಷ್ಟು ಹತ್ತಿರ ಹೋಗಲು ಪ್ರಯತ್ನಿಸುತ್ತೇನೆ ದೂರ ಸಾಗುತ್ತಿರುವಾಗ ನಾನು ಸೇವೆಗೆ ಸಾಧ್ಯವಾದಷ್ಟು ಹತ್ತಿರದಲ್ಲಿದ್ದೇನೆ ಗಡಿ ಸ್ಥಿತಿ ಏನು ಎಂದು ಕೇಳಲು ನನಗೆ ಸಾಧ್ಯವಾಗುತ್ತದೆ ಆದ್ದರಿಂದ ಗಾಗಿ ಗಡಿ ಸ್ಥಿತಿ ಏನು S ಗಡಿಯಲ್ಲಿ ನೀವು ಬಗ್ಗೆ ಏನು ಹೇಳಬಹುದು ಯಾವ ದಿಕ್ಕಿನಲ್ಲಿ ವಿದ್ಯುತ್ ಕ್ಷೇತ್ರವು ಮಾತ್ರ ಇರುತ್ತದೆ ಈ z ಅಕ್ಷದ ವೆಕ್ಟರ್ ಈ ಮೇಲ್ಮೈಗೆ ಸ್ಪರ್ಶವಾಗಿರುತ್ತದೆ ಎಂದು ನಿಮಗೆ ತಿಳಿದಿದೆಯೇ ಹೌದು ಸರಿ ಏಕೆಂದರೆ ಈ ವಸ್ತುವು ಈ ಕಾಗದ ಅಥವಾ ಬೋರ್ಡ್ನ ಸಮತಲದಿಂದ ಅನಂತವಾಗಿ ವಿಸ್ತರಿಸುತ್ತದೆ ಆದ್ದರಿಂದ ಝೆಡ್ ಅಕ್ಷದ ಯಾವುದೇ ಬಿಂದುವು ಝೆಡ್ ಅಕ್ಷಕ್ಕೆ ಸಮಾನಾಂತರವಾಗಿರುವ ಯಾವುದೇ ರೇಖೆಯು ಮೇಲ್ಮೈಗೆ ಸ್ಪರ್ಶವಾಗಿರುತ್ತದೆ ಆದ್ದರಿಂದ ಈ ಸಮೀಕರಣವು ಯಾವುದಕ್ಕೆ ತಿರುಗುತ್ತದೆ ವಿದ್ಯಾರ್ಥಿ ನಲ್ಲಿ ಎಸ್ ಮತ್ತು ಎಸ್ ನಾನು ಈ ಅವಿಭಾಜ್ಯವನ್ನು ಮಾಡುತ್ತಿರುವ ಸ್ಥಳವಾಗಿದೆ ಆದ್ದರಿಂದ ಈಗ ನಾನು ಎಷ್ಟು ಅಸ್ಥಿರಗಳನ್ನು ಹೇಳಬಲ್ಲೆ ಆದ್ದರಿಂದ ಈ ಎರಡನ್ನು ಘನೀಕರಿಸಲಾಗಿದೆ ನಾನು ಇದನ್ನು ಕೆಲವು Φ ಅವಿಭಾಜ್ಯಕ್ಕೆ ಸಮನಾಗಿ ಕರೆಯಬಹುದು ಆದರೆ S ನಲ್ಲಿ ಮಾತ್ರ ಬೇರೆಲ್ಲಿಯೂ ಸರಿಯಾಗಿಲ್ಲ ಆದ್ದರಿಂದ ಇಲ್ಲಿಂದ ನಾನು ಒಂದು ವೇರಿಯೇಬಲ್ ಆಗಿ ವಿಲೀನ ಗೊಳಿಸಿದ್ದೇನೆ ಆದ್ದರಿಂದ ಈಗ ಈ ಭಾಗವು ಮೂರು ಅಸ್ಥಿರ ಎರಡು ಸಮೀಕರಣಗಳನ್ನು ಹೊಂದಿದೆ ಎಂದು ತೋರುತ್ತದೆ ಆದ್ದರಿಂದ ನೀವು ಈಗ ಉಹಿಸಿದ್ದೀರಿ ಎಂದರ್ಥ ಮುಂದಿನ ಸಮೀಕರಣವು ನೀಡಲು ಹೊರಟಿರುವುದು ಅಸ್ಥಿರಗಳ ಸಂಖ್ಯೆಯನ್ನು ಇನ್ನಷ್ಟು ಕಡಿಮೆ ಮಾಡಲು ನನಗೆ ಸಹಾಯ ಮಾಡುತ್ತದೆ ಆದ್ದರಿಂದ ಈಗ ಅದನ್ನು ನೋಡೋಣ ಎರಡನೇ ಗಡಿ ಸ್ಥಿತಿಯು ಆಗಿರುತ್ತದೆ ಈಗ ಇದು ಸ್ವಲ್ಪ ಟ್ರಿಕಿ ಆಗಲಿದೆ ಈಗ ನಾನು ಕಾಂತಕ್ಷೇತ್ರವನ್ನು ಹೇಗೆ ಪಡೆಯುವುದು ನಾನು ಆಯಸ್ಕಾಂತೀಯ ಕ್ಷೇತ್ರದ ಸ್ಪರ್ಶಕ ಘಟಕಕ್ಕೆ ಹೋಗುವ ಮೊದಲು ನಾನು ಮೊದಲು ಕಾಂತಕ್ಷೇತ್ರಕ್ಕೆ ಅಭಿವ್ಯಕ್ತಿ ಪಡೆಯಬೇಕು ಮತ್ತು ನಂತರ ಅದರ ಸಾಮಾನ್ಯ ಅಥವಾ ಸ್ಪರ್ಶಕ ಘಟಕವನ್ನು ಸರಿಯಾಗಿ ತೆಗೆದುಕೊಳ್ಳಬೇಕು ಆದ್ದರಿಂದ ನನ್ನ ಪ್ರಕಾರ ಸ್ಪರ್ಶಕ ಕ್ಷೇತ್ರವನ್ನು ನಾನು ಹೇಗೆ ಪಡೆಯುವುದು ಅಂದರೆ ನಾನು ಕಾಂತೀಯ ಕ್ಷೇತ್ರವನ್ನು ಹೇಗೆ ಪಡೆಯುವುದು ವಿದ್ಯಾರ್ಥಿ ಸರಿ ಆದ್ದರಿಂದ ನಮ್ಮಲ್ಲಿ ಇದೆ ಅದು ನನ್ನ ಮ್ಯಾಕ್ಸ್ವೆಲ್ನ ಸಮೀಕರಣ ಸರಿ ಆದ್ದರಿಂದ ನನಗೆ ತಿಳಿದಿದ್ದರೆ ನಾನು ಅನ್ನು ಸರಿಯಾಗಿ ಪಡೆಯಬಹುದು ಹಾಗಾಗಿ ϕ ನ ಪರಿಭಾಷೆಯಲ್ಲಿ ನಾನು ಅನ್ನು ವ್ಯಕ್ತಪಡಿಸಬಹುದು ಆದ್ದರಿಂದ ಇದನ್ನು ಇಲ್ಲಿ ಬರೆಯೋಣ ನನಗೆ x̂̂ŷz ಸರಿ ಇದೆ ನ ಅಂಶಗಳು ಯಾವುವು ಮತ್ತು ಇದು ದ ಒಂದು ಕಾರ್ಯವಾಗಲಿದೆ ಇದು ನ ಕಾರ್ಯ ಮತ್ತು ದಲ್ಲ ಹಾಗಾದರೆ ಯಾವ ಘಟಕವು ಇಲ್ಲಿ ಉಳಿಯುತ್ತದೆ ನಾವು x̂ ಘಟಕವನ್ನು ನೋಡೋಣ ಆದ್ದರಿಂದ x̂ ಘಟಕ ಇರುತ್ತದೆ Y ಘಟಕವು ಮತ್ತು ಘಟಕ 0 ಆಗಿರುತ್ತದೆ ಆಶ್ಚರ್ಯವೇನಿಲ್ಲ ನಾನು ವೆಕ್ಟರ್ನೊಂದಿಗೆ ಅದರ ದಿಕ್ಕಿನಲ್ಲಿ ಪ್ರಾರಂಭಿಸಿದೆ ಅದರ ಕರ್ಲ್ ನನಗೆ ಪ್ಲೇನ್ ನಲ್ಲಿ ಏನನ್ನಾದರೂ ನೀಡುತ್ತದೆ ಆದ್ದರಿಂದ ಇದು ನನ್ನ ಸಮೀಕರಣ ಆದ್ದರಿಂದ ಇಲ್ಲಿಂದ ನಾನು ಎಂದು ಹೇಳಬಹುದು ಎಚ್ ಸರಳವಾಗಿ ಇರುತ್ತದೆ ಆದ್ದರಿಂದ ನಾನು ಇದನ್ನು ಇಲ್ಲಿಂದ ಹೊರತೆಗೆಯುತ್ತೇನೆ ಆದ್ದರಿಂದ ಆದ್ದರಿಂದ ನಾನು ಹಂತ 1 ರಲ್ಲಿ ಕಾಂತಕ್ಷೇತ್ರವನ್ನು ಪಡೆದುಕೊಂಡಿದ್ದೇನೆ ಮುಂದೆ ನನಗೆ ಏನು ಬೇಕು ಸ್ಪರ್ಶಕ ಘಟಕಗಳನ್ನು ಜಾರಿಗೊಳಿಸಲು ನಾನು ಬಯಸುತ್ತೇನೆ ಮೇಲ್ಮೈ ಬಗ್ಗೆ ನನಗೆ ಏನು ಗೊತ್ತು ಮೇಲ್ಮೈಯಲ್ಲಿ ನನಗೆ ಏನು ನೀಡಲಾಗಿದೆ ವಿದ್ಯಾರ್ಥಿ ಸಾಮಾನ್ಯ ವೆಕ್ಟರ್ ಸಾಮಾನ್ಯ ವೆಕ್ಟರ್ ಆದ್ದರಿಂದ ನನಗೆ ಸಾಮಾನ್ಯ ವೆಕ್ಟರ್ ತಿಳಿದಿದೆ ಎಂದು ಉಹಿಸಿ ಆದ್ದರಿಂದ ನಾನು ಅನ್ನು ಹೀಗೆ ಬರೆಯಬಹುದು ಆದ್ದರಿಂದ ಅನ್ನು ವಿಂಗಡಿಸಿ ಸಾಮಾನ್ಯ ಘಟಕ ಮತ್ತು ಸ್ಪರ್ಶಕ ಘಟಕದ ದೃಷ್ಟಿಯಿಂದ ನಾನು ಸಮತಲದಲ್ಲಿನ ಯಾವುದೇ ವೆಕ್ಟರ್ ಅನ್ನು ಒಡೆಯಬಹುದು ನಾನು ಅದನ್ನು ಮಾಡಬಹುದು ಆದ್ದರಿಂದ ಅದು ಸ್ಪರ್ಶದ ದಿಕ್ಕಿನಲ್ಲಿರುವ ನಾನು ಅದನ್ನು ಎಂದು ಬರೆಯಬಹುದು ಎಂದು ಹೇಳುತ್ತದೆ ಕ್ಷೇತ್ರದ ಸಾಮಾನ್ಯ ಘಟಕವನ್ನು ನಾನು ಹೇಗೆ ಬರೆಯುವುದು n̂ ನ ಉದ್ದಕ್ಕೂ ನ ಡಾಟ್ ಉತ್ಪನ್ನವನ್ನು ತೆಗೆದುಕೊಳ್ಳೋಣ ಆದ್ದರಿಂದ ಇದನ್ನು ಎಂದು ಬರೆಯಬಹುದು ಆದ್ದರಿಂದ ಈ ಪದವನ್ನು ನಾನು ಗಡಿ ಯಲ್ಲಿ ಜಾರಿಗೊಳಿಸಬೇಕಾಗಿದೆ ಆದ್ದರಿಂದ ಇದು ಸ್ವಲ್ಪ ಜಟಿಲವಾಗಿದೆ ಎಂದು ತೋರುತ್ತದೆ ಆದರೆ ನಾನು ಮಾಡಿದ್ದು ಕಾಂತಕ್ಷೇತ್ರದ ದೃಷ್ಟಿಯಿಂದ ಸ್ಪರ್ಶಕ ಕ್ಷೇತ್ರವನ್ನು ಹೊರತೆಗೆಯಲಾಗಿದೆ ಮತ್ತು ಅದು ಸಾಮಾನ್ಯ ಮೇಲ್ಮೈಗೆ ಆದ್ದರಿಂದ ಇದನ್ನು ಈಗ ಲೆಕ್ಕಹಾಕಲು ಪ್ರಯತ್ನಿಸೋಣ ಆದ್ದರಿಂದ ನಾವು ನೋಡೋಣ ಆದ್ದರಿಂದ ನಾವು ಏನು ಮಾಡಬೇಕು ನಾವು ಇದನ್ನು ಇಲ್ಲಿ ಬದಲಿಸಬಹುದು ಆದ್ದರಿಂದ ಇದು ಏನು ಆದ್ದರಿಂದ ಸಾಮಾನ್ಯ ವೆಕ್ಟರ್ ಅನ್ನು ಎಂದು ಬರೆಯೋಣ ಆದ್ದರಿಂದ ನಾವು ಈ ಅನ್ನು ಹೊರಗೆ ಸಾಮಾನ್ಯವಾಗಿಸಬಹುದು ಇಲ್ಲಿ ಮೊದಲ ಅಂಶ ಆದ್ದರಿಂದ ಅದು ಏನು ಆದ್ದರಿಂದ ನಾನು ಈ ಪದವನ್ನು ಇಲ್ಲಿ ತೆಗೆದುಕೊಳ್ಳಲು ಅವಕಾಶ ನೀಡುತ್ತೇನೆ ಇದು ನನಗೆ ಅನ್ನು ನೀಡಲಿದೆ ಆದ್ದರಿಂದ ನಾವು ಮೊದಲು ಅನ್ನು ಬರೆಯೋಣ ಆದ್ದರಿಂದ ನನಗೆ ಅನ್ನು ನೀಡಲಿದೆ ಇನ್ನೇನು ಇದು ಇಲ್ಲಿರುವ ನ ಡಾಟ್ ಉತ್ಪನ್ನವಾಗಿದೆ ಮತ್ತು ಇಲ್ಲಿದೆ ಆದ್ದರಿಂದ ಘಟಕವು ನಿಂದ ಗುಣಿಸಿದಾಗ ಘಟಕವು ನಿಂದ ಗುಣಿಸಲ್ಪಡುತ್ತದೆ ಮತ್ತು 0 0 ಆಗಿರುತ್ತದೆ ಆದ್ದರಿಂದ ಇದು ಸ್ಕೇಲಾರ್ ಹೌದಲ್ಲ ಇದು ನನ್ನ ಆಗಿದೆ ತದನಂತರ ನಾನು ಈ ಸ್ಕೇಲಾರ್ ಅನ್ನು ತೆಗೆದುಕೊಂಡು ಅದನ್ನು ದಿಕ್ಕಿನಲ್ಲಿ ಪ್ರಕ್ಷೇಪಿಸುತ್ತಿದ್ದೇನೆ ಇಲ್ಲಿಯವರೆಗೆ ಎಲ್ಲರೂ ನನ್ನೊಂದಿಗೆ ಇರುವಿರಿ ಆದ್ದರಿಂದ ಇಲ್ಲಿ ಅದೇ ಘಟಕವು ಉದ್ದಕ್ಕೂ ಮತ್ತು ಕ್ಕೂ ಗುಣಿಸಲ್ಪಡುತ್ತದೆ ಆದ್ದರಿಂದ ನಾನು ಇಲ್ಲಿ ಭಾಗವನ್ನು ಒಟ್ಟು ನ ಘಟಕವನ್ನು ಇಲ್ಲಿ ಬರೆಯುವಾಗ ನಾನು ಏನು ಪಡೆಯುತ್ತೇನೆ ಆದ್ದರಿಂದ ಇದು ನಿಂದ ಬರುತ್ತಿದೆ ಇದು ಘಟಕವಾಗಿದೆ ಘಟಕವು ನನಗೆ ನೀಡಲಿದೆ ಆದ್ದರಿಂದ ನಿರೀಕ್ಷಿತ ರೇಖೆಗಳಲ್ಲಿ ನಾನು x ವೆಕ್ಟರ್ ಅಥವಾ y ಕಾಂಪೊನೆಂಟ್ ಹೊಂದಿರುವ ಕೆಲವು ವೆಕ್ಟರ್ ಅನ್ನು ಪಡೆದುಕೊಂಡಿದ್ದೇನೆ ಮತ್ತು z ಕಾಂಪೊನೆಂಟ್ ಇಲ್ಲ ಅದು ನಾವು ನಿರೀಕ್ಷಿಸುತ್ತೇವೆ ಆದ್ದರಿಂದ ನಾನು ಯಾವಾಗಲೂ ಇದನ್ನು ಬರೆಯುತ್ತಿದ್ದೇನೆ ಅಂದರೆ ಅದರ ಘಟಕ ವೆಕ್ಟರ್ ಆದ್ದರಿಂದ ಅದು ನನಗೆ ಏನು ಹೇಳುತ್ತದೆ ಯಾವುದೇ ಸಂಬಂಧದಲ್ಲಿ ಆದ್ದರಿಂದ ಇವುಗಳನ್ನು ನೋಡಿ ಈ ಎರಡು ಪದಗಳನ್ನು ಇಲ್ಲಿ ನೋಡಿ ಹೇಗಾದರೂ ಸಂಯೋಜಿಸಬಹುದು ಅದು ಏನಾದರೂ ಆದ್ದರಿಂದ ಅದು ಆಗುತ್ತದೆ ಮತ್ತು ಇತರ ಪದದ ಬಗ್ಗೆ ಏನು ಎರಡನೇ ಪದ ಏನಾಗುತ್ತದೆ ಮತ್ತೆ ಇದನ್ನು ಮತ್ತು ಇದನ್ನು ಬರೆಯಬಹುದು ಮತ್ತು ನಾನು ಏನು ಪಡೆಯುತ್ತೇನೆ ವಿದ್ಯಾರ್ಥಿ ಸರ್ ಮೈನಸ್ ಮತ್ತು ಇದು ಮೈನಸ್ ಸರಿಯಾಗಿರುತ್ತದೆ ಮತ್ತು ಪದವು ಇರುತ್ತದೆ ಮತ್ತೆ ಇಲ್ಲಿ ಹೆಚ್ಚು ಸರಳವಾಗಿ ಕಾಣುತ್ತಿಲ್ಲ ನಾನು ಸಾಮಾನ್ಯವಾದದ್ದನ್ನು ತೆಗೆದುಕೊಳ್ಳಬಹುದೇ ನಾನು ಇದನ್ನು ನೋಡಬಹುದೇ ಮೊದಲ ಪದವು ಎರಡೂ ಪದಗಳಲ್ಲಿ ಅನ್ನು ಹೊಂದಿದೆ ಎರಡನೆಯ ಪದವು ಎರಡೂ ಪದಗಳಲ್ಲಿ ಸರಿಯಾದ ಅನ್ನು ಹೊಂದಿದೆ ಎಂದರೇನು ಎಂದು ನಾನು ಕೇಳಿದರೆ ನೀವು ಏನು ಬರೆಯುತ್ತೀರಿ ನಾವು ಅದನ್ನು ಇಲ್ಲಿ ಬರೆಯೋಣ ನೀವು ಅದನ್ನು ಎಂದು ಬರೆಯುತ್ತೀರಿ

ಈ ಅಭಿವ್ಯಕ್ತಿಯಲ್ಲಿ ನಾನು ಎಲ್ಲಿಯಾದರೂ ಆ ಪದವನ್ನು ಗಮನಿಸುತ್ತೇನೆಯೇ ಅದರ ಅಂತಿಮ ಕುಶಲತೆ ಇದು ಹೇಗಿರುತ್ತದೆ ಸಮಾನವಾದದ್ದು ಇದೆ ಅದು ಆಗಿದೆ ನನ್ನ ಪ್ರಕಾರ ಇದು ಡಾಟ್ ಉತ್ಪನ್ನದಂತೆ ತೋರುತ್ತದೆಯೇ ಇದನ್ನು ಡಾಟ್ ಉತ್ಪನ್ನವಲ್ಲ ಎಂದು ಭಾವಿಸಿ ಟ್ಯಾನ್ ಇದೆ ಆದ್ದರಿಂದಒಂದು ವೇಳೆ ಆಗಿದ್ದರೆ ಸ್ಪರ್ಶಕ ಕ್ಷೇತ್ರದ ಬಗ್ಗೆ ನಾನು ಏನು ಹೇಳಬಲ್ಲೆ ವಿದ್ಯಾರ್ಥಿ ಮೈನಸ್ ಇದು ಸ್ಪರ್ಶ ಕ್ಷೇತ್ರವಾಗಿದೆ ಏಕೆಂದರೆ ಇದರ ಡಾಟ್ ಉತ್ಪನ್ನವನ್ನು ನೋಡಿ ಇದರ ಡಾಟ್ ಉತ್ಪನ್ನ ಯಾವುದು ವಿದ್ಯಾರ್ಥಿ 0 0 ಸರಿ ಆದ್ದರಿಂದ ಇದು ಸ್ಪರ್ಶಕ ಕ್ಷೇತ್ರವಾಗಿದೆ ಈಗ ಈ ವ್ಯಕ್ತಿಯನ್ನು ಇಲ್ಲಿ ನೋಡಿದ್ದೇವೆ ಮತ್ತು ಈ ಅಭಿವ್ಯಕ್ತಿಯನ್ನು ಇಲ್ಲಿ ನೋಡಿದ್ದೇವೆ ಇದನ್ನು ನಾವು ಇನ್ನಷ್ಟು ಸರಳಗೊಳಿಸಬಹುದೇ ನಾವು ಇದನ್ನು ಎಂದು ಬರೆಯಬಹುದೇ ಅದು ಏನೂ ಅಲ್ಲ ಆದರೆ ವಿದ್ಯಾರ್ಥಿ H ಸ್ಪರ್ಶಕ ನಾವು H ಸ್ಪರ್ಶಕ ಕ್ಷೇತ್ರವನ್ನು ಕಂಡುಕೊಂಡಿದ್ದೇವೆ ಆದ್ದರಿಂದ ನನಗೆ ಸಿಕ್ಕಿದ್ದು ಇಲ್ಲಿಗೆ ಹೋಗಲು ನಾವು ಸ್ವಲ್ಪ ಪ್ರಮಾಣದ ಕೆಲಸವನ್ನು ಮಾಡಬೇಕಾಗಿದೆ ಆದರೆ ತಾಳ್ಮೆಯಿಂದ ನಮಗೆ ಇದು ಮಾತ್ರ ಕೆಲಸವಾಗಿದೆ ಇದು ವಾಹಕಗಳ ಕ್ರಾಸ್ ಉತ್ಪನ್ನ ಡಾಟ್ ಉತ್ಪನ್ನದೊಂದಿಗೆ ಕೆಲಸ ಮಾಡುವುದು ನಿಮಗೆ ತಿಳಿದಿದೆ ಈಗ ಅಂತಿಮವಾಗಿ ಈಗ ನಾವು ಹೇಳಬಹುದು ಆದ್ದರಿಂದ ಇದು ಸ್ಪರ್ಶಕ ಕ್ಷೇತ್ರ ಮತ್ತು ಅದನ್ನು ಗಡಿಯಲ್ಲಿ ಸಂರಕ್ಷಿಸಬೇಕು ಇದು ನಮಗೆ ಏನು ಹೇಳುತ್ತದೆ ಆದ್ದರಿಂದ ಅದು ಎಸ್ನಲ್ಲಿಎಂದು ಹೇಳುತ್ತದೆ ಸರಿ ಆದ್ದರಿಂದ ನಾವು ಮಾಡಿದ್ದು ಕಾಂತಕ್ಷೇತ್ರವನ್ನು ನಾವು ಬಯಸಿದ್ದೆವು ನಾವು ಮ್ಯಾಕ್ಸ್ವೆಲ್ನ Maxwells ಸಮೀಕರಣಗಳೊಂದಿಗೆ ಪ್ರಾರಂಭಿಸಿದ್ದೇವೆ ಅದು ನ ಪರಿಭಾಷೆಯಲ್ಲಿ ಅನ್ನು ವ್ಯಕ್ತಪಡಿಸಲು ನಮಗೆ ಅವಕಾಶ ಮಾಡಿಕೊಟ್ಟಿತು ಆದ್ದರಿಂದ ನಾನು ಗಾಗಿ ಒಂದು ಅಭಿವ್ಯಕ್ತಿ ಪಡೆದುಕೊಂಡಿದ್ದೇನೆ ನಾನು ಗಾಗಿ ಅಭಿವ್ಯಕ್ತಿ ಪಡೆದಾಗ ನಾನು ನೀಡುವ ಅಭಿವ್ಯಕ್ತಿಯನ್ನು ಪಡೆಯಲು ಪ್ರಯತ್ನಿಸುತ್ತೇನೆ ಎಂದು ನಾನು ಕಂಡುಕೊಂಡೆ ∇ϕ ಮತ್ತು ಸ್ಪರ್ಶಕ ಕ್ಷೇತ್ರದ ಪ್ರಕಾರ ಅದನ್ನು ಬರೆಯಲು ನಾನು ಬೀಜಗಣಿತವನ್ನು ನ್ಯಾಯಯುತವಾಗಿ ಮಾಡಬೇಕಾಗಿತ್ತು ಅದು ನಾನು ಇಲ್ಲಿಗೆ ಬಂದಿದ್ದೇನೆ ಮತ್ತು ಅದು ಸಮಾನವಾಗಿರಬೇಕು ಎಂದು ನಾನು ಹೇಳುತ್ತೇನೆ ಮತ್ತು ಅದು ನನಗೆ ಈ ಗಡಿ ಸ್ಥಿತಿಯನ್ನು ನೀಡಿತು ಆದ್ದರಿಂದ ಈ ರೀತಿಯ ನಮ್ಮ ವ್ಯುತ್ಪನ್ನವನ್ನು ನೀವು ಮೊದಲ ಬಾರಿಗೆ ನೋಡಿದಾಗ ಅದು ಸ್ವಲ್ಪ ಬೆದರಿಸುವಂತೆ ತೋರುತ್ತದೆ ಆದರೆ ನೀವು ಅದನ್ನು ಸ್ಥಗಿತಗೊಳಿಸುತ್ತೀರಿ ಉಳಿದ ವಿಷಯಗಳು ಇದನ್ನು ಪುನರಾವರ್ತಿಸುತ್ತಿವೆ ಮತ್ತು ಸಮಸ್ಯೆಯ ಗಡಿಯ ಬಗ್ಗೆ ಬುದ್ಧಿವಂತರಾಗಿರುವುದು ಮತ್ತು ಈ ಕುಶಲತೆಯನ್ನು ಮಾಡುವುದು ನಿಮಗೆ ತಿಳಿದಿದೆ ಮತ್ತು ಗಮನಿಸಿ ನೀವು ನನಗೆ ಹೇಳುವವರೆಗೂ ನಾವು ಮೇಲ್ಮೈಯನ್ನು ಸಂಪೂರ್ಣವಾಗಿ ಸಾಮಾನ್ಯವಾಗಿಸುತ್ತೇವೆ ನಾನು ಈ ಇದನ್ನು ಮಾಡಬಹುದು ವಿಶೇಷವೇನೂ ಇಲ್ಲ ಆಯತಾಕಾರದ ಗಡಿಯಂತೆ ನನಗೆ ಅಗತ್ಯವಿರಲಿಲ್ಲ ಅಥವಾ ವೃತ್ತಾಕಾರದ ಗಡಿಯು ಯಾವುದೇ ಗಡಿ ಆಗಿರಬಹುದು ಆದ್ದರಿಂದ ಇವು ಸಮೀಕರಣಗಳ ಅಂತಿಮ ಗುಂಪುಗಳಾಗಿವೆ ನಮ್ಮಲ್ಲಿ ಅಪರಿಚಿತರು ಇಲ್ಲಿದ್ದಾರೆ ಮತ್ತು ಇದೇ ರೀತಿ ಇಲ್ಲಿವೆ ಆದ್ದರಿಂದ ಇವು 2 ಸಮೀಕರಣಗಳು 2 ಅಸ್ಥಿರಗಳು ಆದ್ದರಿಂದ ಇದು ಯಾವ ರೀತಿಯ ಅವಿಭಾಜ್ಯ ಸಮೀಕರಣ ಎಂದು ನೀವು ಭಾವಿಸುತ್ತೀರಿ ನಾವು ವಿವಿಧ ರೀತಿಯ ಅವಿಭಾಜ್ಯ ಸಮೀಕರಣಗಳನ್ನು ಅಧ್ಯಯನ ಮಾಡಿದ್ದೇವೆ ಇದು ಸ್ವಲ್ಪ ವ್ಯತ್ಯಾಸವಾಗಿದೆ ಆದ್ದರಿಂದ ಇದು ಫ್ರೆಡ್ಹೋಮ್ ಅಥವಾ ವೋಲ್ಟೆರಾದಂತೆ ಕಾಣಿಸುತ್ತದೆಯೇ ಫ್ರೆಡ್ಹೋಮ್ ಏಕೆಂದರೆ ಏಕೀಕರಣದ ಮಿತಿಗಳು ತಿಳಿದಿಲ್ಲ ಆದ್ದರಿಂದ ಇದು ಮೊದಲ ಅಥವಾ ಎರಡನೆಯ ರೀತಿಯಂತೆ ಕಾಣುತ್ತದೆ ಅಪರಿಚಿತರು ಅವಿಭಾಜ್ಯ ಸೈನ್ ಒಳಗೆ ಮತ್ತು ಹೊರಗೆ ಅಥವಾ ಒಳಗೆ ಇರುವರು ವಿದ್ಯಾರ್ಥಿ ಒಳಗೆ ಆದ್ದರಿಂದ ನಾವು 1 ನೇ ರೀತಿಯನ್ನು ಹೇಳಬಹುದು ಆದರೆ ಅದರ ಬಗ್ಗೆ ಏನು ಭಿನ್ನವಾಗಿದೆ ಎಂದರೆ ನನಗೆ 2 ಅಸ್ಥಿರಗಳಿವೆ ಆದ್ದರಿಂದ ಇವುಗಳು ವಾಸ್ತವವಾಗಿ ಸಮೀಕರಣಗಳ ಸಂಯೋಜಿತ ವ್ಯವಸ್ಥೆ ಇದು 2 ಅಸ್ಥಿರಗಳಲ್ಲಿ 1 ಸಮೀಕರಣ ಮತ್ತು 1 ಅಸ್ಥಿರ 2 ಸಮೀಕರಣಗಳಲ್ಲ ಇವುಗಳು 1 ನೇ ರೀತಿಯ ಫ್ರೆಡ್ಹೋಮ್ನ ಸಮಗ್ರ ಸಮೀಕರಣಗಳ ಸಂಯೋಜನೆಯಾಗಿದೆ ಎರಡು ಸರಳ ಸಮೀಕರಣಗಳನ್ನು ವಿವರಿಸಲು ಅನೇಕ ವಿಶೇಷಣಗಳು ಇವೆ ಇದನ್ನು ನಾವು ಹೇಗೆ ಪರಿಹರಿಸುತ್ತೇವೆ ವಾಸ್ತವವಾಗಿ ಈ ಸಮೀಕರಣಗಳನ್ನು ಪರಿಹರಿಸುವುದು ಈಗ ಇಲ್ಲಿ ದೊಡ್ಡ ರಹಸ್ಯ ವೇನಿಲ್ಲ ಪ್ರಕ್ರಿಯೆ ಏನು ಎಂದು ನಮಗೆ ಈಗಾಗಲೇ ತಿಳಿದಿದೆ ನಾವು ಪುನರಾವರ್ತಿಸುತ್ತೇವೆ ಹಿಂದಿನ ಸಮಸ್ಯೆಯಲ್ಲಿ ನಾವು ಇದನ್ನು ಮಾಡಿದ್ದೇವೆ ಆದ್ದರಿಂದ ನೀವು ಮೊದಲು ಏನು ಮಾಡುತ್ತೀರಿ ನೀವು ಅದನ್ನು ಪರಿಹರಿಸಲು ಬಯಸುವ ಯಾವುದೇ ಸಮೀಕರಣ ನೀವು ಅದನ್ನು ಸರಿಯಾಗಿ ವಿವೇಚಿಸಲು ಏನು ಮಾಡುತ್ತೀರಿ ಆದ್ದರಿಂದ ನಾವು ವಿವೇಚನೆ ಮಾಡುತ್ತೇವೆ ನಂತರ ಇತರ ಪ್ರಮುಖ ಆಯ್ಕೆ ಯಾವುದು ಮೂಲ ಕಾರ್ಯಗಳು ಸರಿ ನಾನು ಮೂಲ ಕಾರ್ಯಗಳನ್ನು ಆರಿಸಬೇಕು ಮತ್ತು ಸಮೀಕರಣಗಳ ವ್ಯವಸ್ಥೆಯನ್ನು ಪರಿಹರಿಸಬೇಕು ನಾವು ಅಧ್ಯಯನ ಮಾಡದ ಭಾಗಗಳು ಇಲ್ಲಿಯವರೆಗೆ ಈ ವ್ಯಕ್ತಿಗಳು ಯಾವುವು ಮತ್ತು ಈ ವ್ಯಕ್ತಿಗಳು ಯಾವುವು ಆದ್ದರಿಂದ ಅದು ಗ್ರೀನ್ನ ಕಾರ್ಯಗಳ ಮತ್ತೊಂದು ಮಾಡ್ಯೂಲ್ ಆಗಿರುತ್ತದೆ ಆದ್ದರಿಂದ ಹಿಂದಿನ ಸಮೀಕರಣಗಳಿಗಿಂತ ಭಿನ್ನವಾದ ಈ ಸಮೀಕರಣಗಳು ಹೇಗೆ ಸಂಯೋಜಿತ ಸ್ವಭಾವದಿಂದಾಗಿ ಮತ್ತು ಇವುಗಳು ಗಡಿ ಅವಿಭಾಜ್ಯಗಳಾಗಿವೆ ಹಿಂದೆ ನಾವು ಅರ್ಥವನ್ನು ಹೊಂದಿದ್ದೇವೆ ಪರಿಮಾಣವನ್ನು ನಾವು ಭಾಗಗಳಾಗಿ ಕತ್ತರಿಸಿದ್ದೇವೆ ಆದ್ದರಿಂದ ಇವು ಸಮೀಕರಣಗಳ ಅಂತಿಮ ಗುಂಪುಗಳಾಗಿವೆ ಇದನ್ನು ಪರಿಹರಿಸುವುದರಿಂದ ನಮಗೆ ಹ್ಯೂಜೆನ್ಸ್ ತತ್ವಕ್ಕೆ ಹಿಂತಿರುಗುವ ಬದಲಿ ನೀಡುತ್ತದೆ ಮತ್ತು ನಾನು ಎಲ್ಲಿಯಾದರೂ ಕ್ಷೇತ್ರವನ್ನು ಪಡೆಯಬಹುದು ಅದು ಮೂಲ ಕಲ್ಪನೆ ಇದು ಸ್ಪಷ್ಟವಾಗಿದೆ ಆದ್ದರಿಂದ ನಾವು ಹೇಗೆ ಈ ಗ್ರಾಡ್ ವಿವರವನ್ನು ಹೇಗೆ ಪರಿಹರಿಸುತ್ತದೆ ಎಂಬುದನ್ನು ಒಳಗೊಂಡಿದೆ ನಾವು ಅವುಗಳನ್ನು ಡಿಕೌಪಲ್ ಮಾಡುವ ಅಗತ್ಯವಿಲ್ಲ ನಾವು ಸಮೀಕರಣಗಳ ರೇಖೀಯ ವ್ಯವಸ್ಥೆಯನ್ನು ರೂಪಿಸುವುದರಿಂದ ನಾವು ಅವುಗಳನ್ನು ಪರಿಹರಿಸಬಹುದು ಮತ್ತು ಅದನ್ನು ಎಂದು ಪರಿಹರಿಸುತ್ತೇವೆ ಅದು ಹೇಗೆ ಪರಿಹರಿಸುತ್ತದೆ ನಿಮ್ಮಂತಹ ಈ ಸಮೀಕರಣವನ್ನು ಪರಿಹರಿಸುವಲ್ಲಿ ಅದು ತುಂಬಾ ಅಲಂಕಾರಿಕವಲ್ಲ ಆದ್ದರಿಂದ ಕೆಲವು ಅಸ್ಥಿರ ಬದಲಾವಣೆಗಳನ್ನು ಮಾಡಬೇಕಾಗಿಲ್ಲ ಆದ್ದರಿಂದ ಬೇರೆ ಕೆಲವು ಡೊಮೇನ್ಗಳು ಅವು ಡಿಕೌಪಲ್ ಆಗುತ್ತವೆ ಅಥವಾ ಅವುಗಳ ಅಗತ್ಯವಿಲ್ಲ ಕೇವಲ ಆಧಾರ ಕಾರ್ಯಗಳನ್ನು ವಿವೇಚಿಸುವುದು ಮತ್ತು ಆರಿಸುವುದು ಈ ನಿಯಮಗಳನ್ನು ಮೌಲ್ಯಮಾಪನ ಮಾಡಲು ಸಾಕಷ್ಟು ಕೆಲಸಗಳಿವೆ ನಾನು ನಿಮಗೆ ಕೇವಲ 1 ಸುಳಿವನ್ನು ನೀಡುತ್ತೇನೆ ಸವಾಲು ಏನು ಈ ಗಡಿಯುದ್ದಕ್ಕೂ ಇಲ್ಲಿ ನಿಮ್ಮ ಏಕೀಕರಣದ ವೇರಿಯೇಬಲ್ ಏನು ಪ್ರೈಮ್ಡ ಅಥವಾ ಅನ್ ಪ್ರೈಮ್ಡ ವಿದ್ಯಾರ್ಥಿ ಅನ್ಪ್ರೈಮ್ಡ್ ಅನ್ಪ್ರೈಮ್ ಸರಿ ಅವು ಎಲ್ಲ ಸರಿ ಇರುವ ಬಿಂದುಗಳಾಗಿರುತ್ತವೆ ಮತ್ತು ನ ವ್ಯಾಖ್ಯಾನಕ್ಕೆ ಹಿಂತಿರುಗಿದಾಗ ಏನಾಗುತ್ತದೆ ಡೆಲ್ಟಾ ಕಾರ್ಯವು ನಲ್ಲಿ ಕುಳಿತಿದೆ ಆದ್ದರಿಂದ ಇದು ಅಲ್ಲಿ ಏಕತ್ವವಾಗಿದೆ ಆದ್ದರಿಂದ ನಾವು ಈ ಅವಿಭಾಜ್ಯಗಳ ಮೌಲ್ಯಮಾಪನವನ್ನು ಏಕವಚನದ ಉಪಸ್ಥಿತಿಯಲ್ಲಿ ಮಾಡಬೇಕು ಆದ್ದರಿಂದ ಅಲ್ಲಿ ಸ್ವಲ್ಪ ಪ್ರಮಾಣದ ಎಚ್ಚರಿಕೆಯ ಕೆಲಸಗಳು ಬೇಕಾಗುತ್ತವೆ ನಂತರ ಉಳಿದವು ಸರಳವಾಗಿದೆ ಆದರೆ ಅದನ್ನು ನೀವು ಪಡೆಯುತ್ತೀರಿ ಮತ್ತು ನೀವು ಅದನ್ನು ಬಹಳ ವಿವರವಾಗಿ ಪರಿಹರಿಸುತ್ತೀರಿ